ಆರ್ಥೋಗ್ರಾಫಿಕ್ ಪ್ರೋಜಕ್ಷನ್ II ಭಾಗ 1 1 ಎಲ್ಲರಿಗೂ ನಮಸ್ಕಾರ ಎಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ನ ನಮ್ಮ ಎನ್ ಪಿ ಟಿ ಇ ಎಲ್ ಆನ್ಲೈನ್ ಸರ್ಟಿಫಿಕೇಶನ್ ಕೋರ್ಸಿಗೆ ಸ್ವಾಗತ ನಾವು ಮಾಡ್ಯೂಲ್ ಸಂಖ್ಯೆ 4 ಉಪನ್ಯಾಸ 31ನ್ನು ತೆಗೆದುಕೊಳ್ಳಲಿದ್ದೇವೆ ಇದು ಆರ್ಥೋಗ್ರಾಫಿಕ್ ಪ್ರೋಜಕ್ಷನ್ II ಆಗಿದೆ ನಾನು ರಾಜಾರಾಮ್ ಲಕ್ಕರಾಜು ಮೆಕ್ಯಾನಿಕ್ ಎಂಜಿನಿಯರಿಂಗ್ ವಿಭಾಗ ಐ ಐಟಿ ಖರಗ್ಪುರ್ ಹಿಂದಿನ ತರಗತಿಗಳಲ್ಲಿ ನಾವು ಎಂಜಿನಿಯರಿಂಗ್ ಡ್ರಾಯಿಂಗ್ನ ಪರಿಚಯದ ತರಗತಿಗಳಲ್ಲಿ ಜ್ಯಮಿತಿಗಳ ರಚನೆಯ ಬಗ್ಗೆ ರಚನೆ ತಿಳಿದುಕೊಂಡಿದ್ದೆವು ಆ ಕೋನ್ಗಳಿಗೆ ಸಂಬಂಧಿಸಿದ ತರಗತಿಗಳಲ್ಲಿ ನಾವು ಸೈಕ್ಲಾಯ್ಡ್ಗಳು ಎಲಿಪ್ಸ್ ಪ್ಯಾರಾಬೋಲಾ ಮತ್ತು ಇತರ ಆಕೃತಿಗಳನ್ನು ಚಿತ್ರಣ ಮಾಡುವುದನ್ನು ಕಲಿತಿದ್ದೆವು ಮತ್ತು ಮಾಡ್ಯೂಲ್ 3ರಲ್ಲಿ ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ನ್ನು ಕಲಿತಿದ್ದೆವು ಅಲ್ಲಿ ನಾವು ಸಮತಲಗಳ ಬಗ್ಗೆ ಉದ್ದನೆಯ ಸಮತಲ ಎಂದರೇನು ಅಡ್ಡವಾದ ಸಮತಲ ಎಂದರೇನು ಮತ್ತು ಮೊದಲನೇ ಕ್ವಾಡ್ರನ್ಟ ಪ್ರೊಜೆಕ್ಷನ್ ಎಂದರೇನು ಮೂರನೇ ಕ್ವಾಡ್ರನ್ಟ ಪ್ರೊಜೆಕ್ಷನ್ ಎಂದರೇನು ಮತ್ತು ಮತ್ತು ಬಿಂದುಗಳನ್ನು ವಿವಿಧ ಸಮತಲಗಳಲ್ಲಿ ಪ್ರೊಜೆಕ್ಟ್ ಮಾಡುವುದು ಹೇಗೆ ಅದು ಮೊದಲನೇ ಕ್ವಾಡ್ರನ್ಟನಲ್ಲಿದ್ದರೆ ಅಥವಾ ಎರಡನೇ ಮೂರನೇ ಅಥವಾ ನಾಲ್ಕನೇ ಕ್ವಾಡ್ರನ್ಟಗಳಲ್ಲಿದ್ದರೆ ಪ್ರೊಜೆಕ್ಷನ್ ಮಾಡುವುದು ಹೇಗೆ ಎಂಬುದನ್ನೆಲ್ಲಾ ತಿಳಿದುಕೊಂಡಿದ್ದೆವು ಮತ್ತು ಈ ಮಾಡ್ಯೂಲ್ನಲ್ಲಿ ವಿಶೇಷವಾಗಿ ನಾವು ರೇಖೆಗಳ ಪ್ರೊಜೆಕ್ಷನ್ಅನ್ನು ಕಲಿಯಲಿದ್ದೇವೆ 88 ಪ್ರೊಜೆಕ್ಷನ್ II ನಲ್ಲಿ ನಾವು ಒಂದು ರೇಖೆಯನ್ನು ಪ್ರೊಜೆಕ್ಟ್ ಮಾಡುವುದು ಹೇಗೆ ಯಾವಾಗ ನಾವು ರೇಖೆಗಳನ್ನು ಪ್ರೊಜೆಕ್ಷನ್ ಮಾಡುತ್ತಿರುತ್ತೇವೆ ಆಗ ರೇಖೆಗಳು ಹೇಗೆ ಕಾಣಿಸುತ್ತವೆ ಅವು ಓರೆಯಾದ ಸಮತಲಗಳಲ್ಲಿ ಇದ್ದರೆ ಅವುಗಳ ನಿಜವಾದ ಉದ್ದ ಕಾಣಿಸುವ ಉದ್ದ ಮತ್ತು ಮತ್ತು ಇನ್ನಿತರ ಸಂರಚನೆಗಳನ್ನು ಕಂಡುಹಿಡಿಯುವುದು ಹೇಗೆ ಈ ರೀತಿ ಇದ್ದಾಗ ಏನಾಗುತ್ತದೆ ಪೂರಕ ಸಮತಲಗಳು ಎಂದರೇನು ಘನಾಕೃತಿಗಳನ್ನು ಸಮತಲಗಳಲ್ಲಿ ವಿವಿಧ ಸಮತಲಗಳಲ್ಲಿ ಪ್ರೊಜೆಕ್ಟ್ ಮಾಡುವುದು ಹೇಗೆ ಈ ಎಲ್ಲಾ ವಿಷಯಗಳನ್ನು ನಾವು ಕಲಿಯಲ್ಲಿದ್ದೇವೆ ಇಂದಿನ ತರಗತಿಯಲ್ಲಿ ನಾವು ಮುಖ್ಯವಾಗಿ ರೇಖೆಗಳ ಪ್ರೊಜೆಕ್ಷನ್ ಅನ್ನು ತೆಗೆದುಕೊಳ್ಳಲಿದ್ದೇವೆ ಒಂದು ರೇಖೆಯನ್ನು ಪ್ರತಿಬಿಂಬಿಸಲು ಅಥವಾ ಚಿತ್ರಿಸಲು ನಮಗೆ ಉದ್ದದ ಅವಶ್ಯಕತೆ ಇದೆ ಅಂದರೆ 2 ಸೆಂಟಿಮೀಟರ್ಗಳು 20mm ಮತ್ತು ಈ ರೀತಿ ಅದರ ಉದ್ದ ಬೇಕು ಉದ್ದನೆಯ ಸಮತಲ ಮತ್ತು ಹಾಗೆಯೇ ಅಡ್ಡವಾದ ಸಮತಲಗಳಿಗೆ ಸಂಬಂಧಿಸಿದಂತೆ ಅದು ಎಲ್ಲಿದೆ ಅಂದರೆ ಅದರ ಬಿಂದುಗಳು ಎಷ್ಟು ದೂರದಲ್ಲಿವೆ ಉದಾಹರಣೆಗೆ ಒಂದು ರೇಖೆ AB ಇದ ನಾನು ಅದನ್ನು ಚಿತ್ರಿಸಲು ಹೊರಟರೆ ಅದರ ಉದ್ದ ಮಾತ್ರ ಸಾಕಾಗುವುದಿಲ್ಲ ಆದರೆ ಸಂಬಂಧಪಟ್ಟ ಒಂದು ಸಮತಲದಿಂದ ಅಂದರೆ ಈ ಸಂದರ್ಭದಲ್ಲಿ ಉದ್ದನೆಯ ಸಮತಲದಿಂದ ನಿರ್ದಿಷ್ಟವಾಗಿ A ಎಲ್ಲಿದೆ B ಎಲ್ಲಿ ಇರುತ್ತದೆ ಈ ವಿಷಯಗಳು ನಮಗೆ ಅಗತ್ಯವಾಗಿ ಬೇಕಾಗುತ್ತದೆ ಇದನ್ನೇ ನಾವು ಉದ್ದನೆಯ ಸಮತಲ ಮತ್ತು ಅಡ್ಡವಾದ ಸಮತಲಗಳಿಗೆ ಸಂಬಂಧಿಸಿದಂತೆ ರೇಖೆ ಇರುವ ಜಾಗ ಎಂದು ಕರೆಯುತ್ತೇವೆ ಮತ್ತು ಇನ್ನೊಂದು ಅಂಶ ಅದು ಸಮತಲಗಳಿಗೆ ಸಂಬಂಧಿಸಿದಂತೆ ಎಷ್ಟು ಓರೆಯಾಗಿದೆ ಎಂಬುದು ಆಗಿದೆ ನಮಗೆ ಅದರ ಸ್ಥಾನ ಮಾತ್ರವಲ್ಲ ಅದರ ಪ್ರೊಜೆಕ್ಷನ್ ಮಾಡಲು ಇನ್ನೇನು ಬೇಕು ಎಂದರೆ ಉದ್ದನೆಯ ಸಮತಲದಿಂದ ಅದು ಎಷ್ಟು ಓರೆಯಾಗಿದೆ ಎಂಬುದಾಗಿದೆ ಇಂದಿನ ನಮ್ಮ ತರಗತಿಯ ಉದ್ದೇಶ ಏನೆಂದರೆ ಹೇಗೆ ಒಂದು ರೇಖೆಯನ್ನು ಉದ್ದನೆಯ ಮತ್ತು ಅಡ್ಡವಾದ ಸಮತಲಗಳಲ್ಲಿ ಪ್ರೊಜೆಕ್ಷನ್ ಮಾಡುವುದು ಎನ್ನುವುದು ಆಗಿದೆ ನಿಯಮದಿಂದ ಈ ರೇಖೆಗಳನ್ನು ಪ್ರೊಜೆಕ್ಷನ್ ಮಾಡುವಲ್ಲಿ ಐದು ರೀತಿಯ ವಿವಿಧ ನಿದರ್ಶನಗಳು ಬರುತ್ತವೆ ಮೊದಲನೆಯದು ಒಂದು ಉದ್ದನೆಯ ರೇಖೆ ಉದ್ದನೆಯ ಮತ್ತು ಅಡ್ಡವಾದ ಸಮತಲಗಳಿಗೆ ಲಂಬವಾಗಿರುವುದು ಎರಡನೆಯದು ಒಂದು ರೇಖೆ ಉದ್ದನೆಯ ಸಮತಲ ಮತ್ತು ಅಡ್ಡವಾದ ಸಮತಲಕ್ಕೆ ಸಮಾನಾಂತರವಾಗಿರುವುದು ಮೂರನೆಯದು ಒಂದು ರೇಖೆ ಉದ್ದನೆಯ ಸಮತಲ ಮತ್ತು ಅಡ್ಡವಾದ ಸಮತಲಗಳ ಎರಡಕ್ಕೂ ಲಂಬವಾಗಿರುವುದು ಮತ್ತು ನಾಲ್ಕನೆಯದು ಒಂದು ರೇಖೆ ಅಡ್ಡವಾದ ಸಮತಲಕ್ಕೆ ಓರೆಯಾಗಿರುವುದು ಆದರೆ ಉದ್ದನೆಯ ಸಮತಲಕ್ಕೆ ಸಮಾನಾಂತರವಾಗಿರುವುದು ಮತ್ತು ಐದನೆಯ ರೇಖೆ ಇದು ಒಂದು ವಿಶೇಷವಾದ ಉದಾಹರಣೆ ಈ ರೇಖೆ ಅಡ್ಡವಾದ ಸಮತಲ ಮತ್ತು ಉದ್ದನೆಯ ಸಮತಲಗಳಿಗೆ ಎರಡಕ್ಕೂ ಓರೆಯಾಗಿರುವುದು ಅಂದರೆ ಇದು ಅಡ್ಡವಾದ ಸಮತಲ ಮತ್ತು ಉದ್ದನೆಯ ಸಮತಲಗಳೊಂದಿಗೆ ವಿವಿಧ ಕೋನಗಳಲ್ಲಿ ಇರುತ್ತದೆ ಈ ರೀತಿಯ ರೇಖೆಗಳು ಇದ್ದರೆ ಅವುಗಳನ್ನು ಈ ಉದ್ದನೆಯ ಸಮತಲ ಅಡ್ಡವಾದ ಸಮತಲಗಳಿಗೆ ಹೇಗೆ ಪ್ರೊಜೆಕ್ಟ್ ಮಾಡುವುದು ಅದರ ಮಾಹಿತಿಯನ್ನು ಪಡೆಯಿರಿ ಸರಳವಾದ ಯೋಜನೆ ಎಂದರೆ ನಮಗೆ ಅದರ ಒಂದು ಬಿಂದುವಿನ ಮಾಹಿತಿ ತಿಳಿದಿದ್ದರೆ ಅದನ್ನು ಅಡ್ಡವಾದ ಸಮತಲ ಮತ್ತು ಉದ್ದನೆಯ ಸಮತಲಗಳಲ್ಲಿ ಪ್ರೊಜೆಕ್ಟ್ ಮಾಡಿ ಅದೇ ರೀತಿ ರೇಖೆಯ ಇನ್ನೊಂದು ತುದಿಯನ್ನು ಕೂಡ ಸರಿಯಾಗಿ ಪ್ರೊಜೆಕ್ಟ್ ಮಾಡಿ ಈ ಪ್ರೊಜೆಕ್ಷನ್ಗಳನ್ನು ಸೇರಿಸಿ ಈ ರೀತಿಯಾಗಿ ನಾವು ವಿವಿಧ ಸಮತಲಗಳಲ್ಲಿ ಪ್ರೊಜೆಕ್ಷನ್ ಮಾಡುತ್ತೇವೆ ನಾವು ಅವುಗಳನ್ನು ಹಂತ ಹಂತವಾಗಿ ನೋಡುತ್ತೇವೆ ಇದು ಮೊದಲನೇ ಪ್ರಶ್ನೆ ಆಗಿದೆ ಒಂದು ಉದ್ದನೆಯ ರೇಖೆ ಇದೆ ಇದು ಉದ್ದನೆಯ ಸಮತಲ ಮತ್ತು ಅಡ್ಡವಾದ ಸಮತಲಗಳೆರಡರಕ್ಕೂ ಲಂಬವಾಗಿದೆ ಈ ರೀತಿಯ ಸಂದರ್ಭದಲ್ಲಿ ಹೇಗೆ ರೇಖೆಯನ್ನು ರಚಿಸುವುದು ನಾವು ಅದನ್ನು ನೋಡೋಣ ನಮ್ಮ ಈ ಮೂರು ಆಯಾಮಗಳ ನಿರ್ದೇಶಾಂಕದಲ್ಲಿ ಇದು ಉದ್ದನೆಯ ಸಮತಲ ಮತ್ತು ಇದು ಅಡ್ಡವಾದ ಸಮತಲ ಆಗಿದೆ ಮತ್ತು ಈ ಒಂದು ರೇಖೆಯು ಉದ್ದನೆಯ ಸಮತಲ ಮತ್ತು ಅಡ್ಡವಾದ ಸಮತಲಗಳಿಗೆ ಲಂಬವಾಗಿದೆ ನಾವು ಅದನ್ನು ನೋಡೋಣ ಈಗ ನಾವು ಅದನ್ನು ನೋಡುತ್ತಿದ್ದರೆ ಇದು ಲಂಬವಾಗಿರುವ ರೇಖೆ ಆಗಿದೆ ಈಗ ನಾವು ಅದನ್ನು ನೋಡುತ್ತಿದ್ದರೆ ಬಿಂದು A ಇದರ ಪ್ರೊಜೆಕ್ಷನ್ ಆ ಸಮತಲದಲ್ಲಿ a' ಆಗಿರುತ್ತದೆ ಬಿಂದು B ಇದರ ಪ್ರೊಜೆಕ್ಷನ್ b' ಆಗಿರುತ್ತದೆ ಮುಂಬದಿಯ ಚಿತ್ರಣದಲ್ಲಿ ಅಥವಾ ಬಹುಶಃ ಉದ್ದನೆಯ ಸಮತಲದಲ್ಲಿ ಈ ಎರಡು ಬಿಂದುಗಳು ಇರುತ್ತವೆ ಆ ಎರಡು ಬಿಂದುಗಳನ್ನು ಒಂದು ರೇಖೆಯ ಮೂಲಕ ನಾವು ಕೂಡಿಸುತ್ತೇವೆ ಈ ರೀತಿಯಾಗಿ ರೇಖೆ AB ದೊಡ್ಡ ಅಕ್ಷರದ AB ರೇಖೆ a'b' ಆಗಿ ಪ್ರೊಜೆಕ್ಟ್ ಆಗುತ್ತದೆ ಅಡ್ಡವಾದ ಸಮತಲದಲ್ಲಿ ಮೇಲ್ಬದಿಯ ಚಿತ್ರಣದಲ್ಲಿ ಬಿಂದು A ಸಣ್ಣ ಅಕ್ಷರ a ಆಗಿ ಪ್ರೊಜೆಕ್ಟ್ ಆಗುತ್ತದೆ B ಬಿಂದುವು ಹೋಗಿ b ನೊಂದಿಗೆ ಪ್ರೊಜೆಕ್ಷನ್ ಆಗಿ ಸೇರಿಕೊಳ್ಳುತ್ತದೆ ಈ ಸಂಪೂರ್ಣ ರೇಖೆ AB ಅಡ್ಡವಾದ ಸಮತಲದಲ್ಲಿ ಪ್ರೊಜೆಕ್ಟ್ ಆಗಿ ಒಂದು ಬಿಂದುವಿನಂತೆ ಕಾಣುತ್ತದೆ ಹಾಗೆಯೇ ಉದ್ದನೆಯ ಸಮತಲದಲ್ಲಿ ಇದು ಒಂದು ರೇಖೆಯಂತೆ ಪ್ರೊಜೆಕ್ಟ್ ಆಗುತ್ತದೆ ನಾವು ಇದನ್ನು ಎರಡು ಆಯಾಮಗಳಲ್ಲಿ ತೋರಿಸುತ್ತಿದ್ದರೆ ಇದು ಉದ್ದನೆಯ ಸಮತಲ ಆಗಿದೆ ಇದು XY ಅಕ್ಷರೇಖೆ ಆ ಸಮತಲದಲ್ಲಿ ನಾವು ರೇಖೆ a'b' ಇದನ್ನು ಹೊಂದಿದ್ದೇವೆ ಇದು ಮೂಲದಿಂದ ಸ್ವಲ್ಪ ದೂರದಲ್ಲಿದೆ ಇದು ಮೂಲ ಆಗಿದೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಅಂದರೆ ಇಲ್ಲಿ ರೇಖೆ ಬಿಂದುವಾಗಿ ಪ್ರೊಜೆಕ್ಟ್ ಆಗುತ್ತದೆ ಇದು ಈ ರೇಖೆಗೆ ಉತ್ತರ ಆಗಿದೆ ನಾವು ಯಾವಾಗ ಪ್ರೊಜೆಕ್ಷನ್ ಮಾಡುತ್ತಿರುತ್ತೇವೆ ಆಗ ಏನಾಗುತ್ತದೆ ಎಂದರೆ a ಮತ್ತು a' ಗಳು ಹೊಂದಿಕೆ ಆಗುತ್ತವೆ ಬಿಂದು b b' ಹೊಂದಿಕೆಯಾಗುತ್ತದೆ ಮೇಲ್ಬದಿಯ ಚಿತ್ರಣದಲ್ಲಿ ನಾವು ಮೊದಲನೇ ಕ್ವಾಡ್ರನ್ಟನಲ್ಲಿ ಇರುವುದರಿಂದ ಇದು ab ಮಟ್ಟಕ್ಕೆ ಹೋಗುತ್ತದೆ ಮತ್ತು ಈ ವಿಶೇಷವಾದ ಸಂದರ್ಭದಲ್ಲಿ ಮುಖ್ಯವಾದ ಮೊದಲನೇ ಹೇಳಿಕೆ ಎಂದರೆ ಯಾವಾಗ ನಾವು ಈ ರೇಖೆಗಳನ್ನು ಉದ್ದನೆಯ ಸಮತಲ ಅಡ್ಡವಾದ ಸಮತಲಗಳಿಗೆ ಪ್ರೊಜೆಕ್ಟ್ ಮಾಡುತ್ತಿರುತ್ತೇವೆ ಆಗ ಮುಂಬದಿಯ ಚಿತ್ರಣ ಒಂದು ಉದ್ದನೆಯ ಗೆರೆ ಆಗಿರುತ್ತದೆ ಅದು ನಿಖರವಾಗಿ ರೇಖೆಯ ನಿಜವಾದ ಉದ್ದದಷ್ಟೇ ಇರುತ್ತದೆ AB 40mm ಆಗಿದ್ದರೆ ಆಗ ಈ ಮುಂಬದಿಯ ಚಿತ್ರಣದಲ್ಲಿ a'b' ಕೂಡ 40mm ಆಗಿ ನಮಗೆ ಕಾಣಿಸುತ್ತದೆ ಅದನ್ನೇ ನಾವು ನಿಜವಾದ ಉದ್ದ ಎಂದು ಕರೆಯುತ್ತೇವೆ ನಾವು ರೇಖೆ AB ಯನ್ನು ಅಡ್ಡವಾದ ಸಮತಲಕ್ಕೆ ಯಾವಾಗ ಪ್ರೊಜೆಕ್ಟ್ ಮಾಡುತ್ತೇವೆ ಆಗ ಅಲ್ಲಿ ನಮಗೆ ಕಾಣಿಸುವ ರೇಖೆಯ ಉದ್ದ ಸೊನ್ನೆ ಆಗಿರುತ್ತದೆ ಅದು ನಿಜವಾದ ಉದ್ದ ಅಲ್ಲ 12 ನಾವು ಆ ಎರಡನೇ ನಿದರ್ಶನವನ್ನು ನೋಡೋಣ ಒಂದು ರೇಖೆಯು ಉದ್ದನೆಯ ಮತ್ತು ಅಡ್ಡವಾದ ಸಮತಲಗಳ ಎರಡಕ್ಕೂ ಸಮಾನಾಂತರವಾಗಿದೆ ಆ ರೇಖೆಯು AB ಆಗಿದೆ ಇದು ಅಡ್ಡವಾದ ಸಮತಲಕ್ಕೆ ಸಮಾನಾಂತರವಾಗಿದೆ ಮತ್ತು ಉದ್ದನೆಯ ಸಮತಲಕ್ಕೆ ಕೂಡ ಸಮಾನಾಂತರವಾಗಿದೆ ಇಂತಹ ಸಂದರ್ಭದಲ್ಲಿ ನಾವು ರೇಖೆಯ ನಿಜವಾದ ಉದ್ದವನ್ನು ಉದ್ದನೆಯ ಸಮತಲ ಮತ್ತು ಅಡ್ಡವಾದ ಸಮತಲಗಳಲ್ಲಿ ಗಮನಿಸುತ್ತೇವೆ ನಾವು ಅದನ್ನು ನೋಡೋಣ ಬಿಂದು A a' ಆಗಿ ಪ್ರೊಜೆಕ್ಟ್ ಆಗಿದೆ ಬಿಂದು B b' ಆಗಿ ಪ್ರೊಜೆಕ್ಟ್ ಆಗಿದೆ ಅದೇ ರೀತಿ A ಅಡ್ಡವಾದ ಸಮತಲದಲ್ಲಿ a ಆಗಿ ಪ್ರೊಜೆಕ್ಟ್ ಆಗಿದೆ ಬಿಂದು B ಅಡ್ಡವಾದ ಸಮತಲದಲ್ಲಿ b ಆಗಿ ಪ್ರೊಜೆಕ್ಟ್ ಆಗಿದೆ ಮುಂಬದಿಯ ಚಿತ್ರಣದಲ್ಲಿ ಮೇಲ್ಬದಿಯ ಚಿತ್ರಣದಲ್ಲಿ ನಾವು ಯಾವಾಗ ಅದನ್ನು ನೋಡುತ್ತಿರುತ್ತೇವೆ A ಅಲ್ಲಿ ಪ್ರೊಜೆಕ್ಟ್ ಆಗುತ್ತದೆ ಈ ಪೂರ್ತಿ AB ಮೇಲ್ಬದಿಯ ಚಿತ್ರಣದಲ್ಲಿ ಬರುತ್ತದೆ ಅಂದರೆ ಅಲ್ಲಿಗೆ ಅದನ್ನು ಪ್ರೊಜೆಕ್ಟ್ ಮಾಡಲಾಗುತ್ತದೆ ನಾವು ಯಾವಾಗ ಈ ಅಡ್ಡವಾದ ಸಮತಲವನ್ನು 90 ಡಿಗ್ರಿಗಳಿಗೆ ತಿರುಗಿಸುತ್ತೇವೆ ನಮಗೆ ಆಗ ಏನು ಕಾಣಿಸುತ್ತದೆ ಇದು ಉದ್ದನೆಯ ಸಮತಲ ಆಗಿದೆ ಇಲ್ಲಿ ಮುಂಬದಿಯ ಚಿತ್ರಣ ಕಾಣಿಸುತ್ತದೆ ಇದು ಅಡ್ಡವಾದ ಸಮತಲ ಇಲ್ಲಿ ಮೇಲ್ಬದಿಯ ಚಿತ್ರಣವು ಇದು ಮೊದಲನೇ ಕ್ವಾಡ್ರನ್ಟನಲ್ಲಿ ಇರುವುದರಿಂದ ಕಾಣಿಸುತ್ತದೆ a'b' ಮತ್ತು ab ಗಳು ಒಂದಕ್ಕೊಂದು ಹೊಂದಾಣಿಕೆ ಆಗುತ್ತವೆ ಯಾವಾಗ ರೇಖೆಯು ಉದ್ದನೆಯ ಸಮತಲ ಮತ್ತು ಅಡ್ಡವಾದ ಸಮತಲಗಳೆರಡಕ್ಕೂ ಸಮಾನಾಂತರವಾಗಿರುತ್ತದೆ ಆಗ ಎರಡು ಚಿತ್ರಣದಲ್ಲಿ ಅಂದರೆ a'b' ಮತ್ತು ab ಎರಡು ಒಂದೇ ಅಳತೆಯಲ್ಲಿ ಇರುತ್ತವೆ ನಮಗೆ ಮುಂಬದಿಯ ಚಿತ್ರಣ ಮತ್ತು ಮೇಲ್ಬದಿಯ ಚಿತ್ರಣದಲ್ಲಿ ನಿಜವಾದ ಉದ್ದವು ಸಿಗುತ್ತದೆ ನಾವು ಈಗ ಮೂರನೇ ನಿದರ್ಶನವನ್ನು ನಾವು ನೋಡೋಣ ಇಲ್ಲಿ ರೇಖೆಯು ಅಡ್ಡವಾದ ಸಮತಲಕ್ಕೆ ಓರೆಯಾಗಿದೆ ಮತ್ತು ಇದು ಉದ್ದನೆಯ ಸಮತಲಕ್ಕೆ ಸಮಾನಾಂತರವಾಗಿದೆ ಈ ರೇಖೆಯು ಅಡ್ಡವಾದ ಸಮತಲದ ಜೊತೆ ಒಂದು ಕೋನದಲ್ಲಿ ಓರೆಯಾದಂತೆ ಇದೆ ಆದರೆ ಇದು ಉದ್ದನೆಯ ಸಮತಲಕ್ಕೆ ಸಮಾನಾಂತರವಾಗಿದೆ ನಾವು ಈ ರೇಖೆಯನ್ನು ಉದ್ದನೆಯ ಸಮತಲಕ್ಕೆ ಸಮಾನಾಂತರವಾಗಿರುವ ಈ ರೇಖೆಯನ್ನು ಉದ್ದನೆಯ ಸಮತಲಕ್ಕೆ ಕಳುಹಿಸಿದರೆ ಅಥವಾ ಪ್ರೊಜೆಕ್ಟ್ ಮಾಡಿದರೆ ಅಂದರೆ ನಾವು ಈ ರೇಖೆ AB ಯನ್ನು ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಿದರೆ a'b' ಸಿಗುತ್ತದೆ ಇದು ನಮಗೆ ನೇರವಾಗಿ ನಿಜವಾದ ಉದ್ದದಲ್ಲಿಯೇ ಕಾಣಿಸುತ್ತದೆ ಮತ್ತು ಹಾಗೆಯೇ ಇರುತ್ತದೆ ನಾವು ಯಾವಾಗ ಈ ರೇಖೆ AB ಇದರ ಪ್ರೊಜೆಕ್ಷನ್ಅನ್ನು ಅಡ್ಡವಾದ ಸಮತಲದಲ್ಲಿ ಮೇಲ್ಬದಿಯ ಚಿತ್ರಣವಾಗಿ ನೋಡುತ್ತಿರುತ್ತೇವೆ ನಮಗೆ ಈ ABಯ ಪ್ರೊಜೆಕ್ಷನ್ ನಿಜವಾದ ಅಳತೆಯಲ್ಲಿ ಸಿಗುವುದಿಲ್ಲ ಅದು ಒಂದು ಗೋಚರವಾಗುವ ಅಳತೆಯಲ್ಲಿ ಇರುತ್ತದೆ ಅದು ನಿಜವಾದ ಉದ್ದಕ್ಕಿಂತ ಈ ಸಂದರ್ಭದಲ್ಲಿ ಕಡಿಮೆ ಇರುತ್ತದೆ ಆದ್ದರಿಂದ ಇದು ನಿಜವಾದ ಉದ್ದ ಇದು ಪ್ರೊಜೆಕ್ಟ್ ಆಗಿರುವ ಗೋಚರವಾಗುವ ಉದ್ದ ನಾವು ಈಗ ಮತ್ತೊಂದು ನಿದರ್ಶನವನ್ನು ನೋಡೋಣ ಇಲ್ಲಿ ಒಂದು ರೇಖೆ ಉದ್ದನೆಯ ಸಮತಲಕ್ಕೆ ಓರೆಯಾಗಿದೆ ಮತ್ತು ಇದು ಅಡ್ಡವಾದ ಸಮತಲಕ್ಕೆ ಸಮಾನಾಂತರವಾಗಿದೆ ನೀವು ಇದು ಉದ್ದನೆಯ ಸಮತಲಕ್ಕೆ ಓರೆಯಾಗಿದ್ದರೆ ಹಾಗೆ ಅಡ್ಡವಾದ ಸಮತಲಕ್ಕೆ ಸಮಾನಾಂತರವಾಗಿದ್ದರೆ ಅದನ್ನು ನೀವು ರಚಿಸಬಹುದೇ ಮೊದಲನೆಯದಾಗಿ ನೀವು ಒಂದು ಉದ್ದನೆಯ ಸಮತಲವನ್ನು ನಿರ್ಮಿಸಿ ಅಲ್ಲಿಂದ ಒಂದು ಅಡ್ಡವಾದ ಸಮತಲವನ್ನು ರಚಿಸಿ ರೇಖೆಯು ಉದ್ದನೆಯ ಸಮತಲಕ್ಕೆ ಓರೆಯಾಗಿರಬೇಕು ಮತ್ತು ಅಡ್ಡವಾದ ಸಮತಲಕ್ಕೆ ಸಮಾನಾಂತರವಾಗಿರಬೇಕು ಅಡ್ಡವಾದ ಸಮತಲಕ್ಕೆ ಸಮಾನಾಂತರ ಎಂದರೆ ಈಗ ಒಂದು ರೇಖೆಯು ಅಡ್ಡವಾದ ಸಮತಲದಲ್ಲಿ ನೇರವಾಗಿ ನಿಜವಾದ ಅಳತೆ ಕಾಣುವಂತೆ ಪ್ರೊಜೆಕ್ಟ್ ಮಾಡಬೇಕು ಆದರೆ ಅದು ಉದ್ದನೆಯ ಸಮತಲಕ್ಕೆ ಒಂದು ಕೋನದಲ್ಲಿ ಓರೆಯಾಗಿರಬೇಕು ನಾವು ಇದನ್ನು ಸೇರಿಸಲು ಹೋದರೆ ಇದು ಬಿಂದು A ಆಗಿದೆ ಇದು ಬಿಂದು B ಆಗಿದೆ ನಾವು ಈ AB ರೇಖೆಯನ್ನು ಬೆಳೆಸಿದರೆ ಬಹುಶಃ ಇದು ಆ ಬಿಂದುವಿನಲ್ಲಿ ಸೇರಿಕೊಳ್ಳಬಹುದು ಹೀಗೆ ಅದು ಉದ್ದನೆಯ ಸಮತಲದೊಂದಿಗೆ ಕೋನ 𝛉 ದಲ್ಲಿ ಓರೆಯಾಗುತ್ತದೆ ಇದು ಹೇಗಿದೆ ಎಂದರೆ ನಿಮ್ಮಲ್ಲಿ ಈ ರೇಖೆ ಇದೆ ಇದು 𝛉 ಕೋನಕ್ಕೆ ಓರೆಯಾಗಿದೆ ಇದು ಉದ್ದನೆಯ ಸಮತಲಕ್ಕೆ ಓರೆಯಾಗಿದೆ ಆದರೆ ಅಡ್ಡವಾದ ಸಮತಲಕ್ಕೆ ಸಮಾನಾಂತರವಾಗಿದೆ ನಾನು ಈ ರೇಖೆಯನ್ನು ಕೆಳಗಿನ ತನಕ ಕಳುಹಿಸಿದರೆ ಇದು ನೇರವಾಗಿ ಇಲ್ಲಿ ಸೇರುತ್ತದೆ ನಾವು ಈಗ ಇದರ ಚಿತ್ರಣವನ್ನು ಸಮತಲಗಳಲ್ಲಿ ನೋಡೋಣ ಈ ರೇಖೆಯನ್ನೇ ನಾವು ನೋಡುತ್ತಿದ್ದೇವೆ ಈ ರೇಖೆಯು ಅಡ್ಡವಾದ ಸಮತಲಕ್ಕೆ ಸಮಾನಾಂತರವಾಗಿದೆ ಇವು ಇದನ್ನು ಬೆಳೆಸಿದರೆ ಈ ರೇಖೆಯು ಅಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ ಇದು ಉದ್ದನೆಯ ಸಮತಲಕ್ಕೆ ಓರೆಯಾಗಿದೆ ಈ ರೀತಿಯ ಸಂದರ್ಭಗಳಲ್ಲಿ ಉದ್ದನೆಯ ಸಮತಲದಲ್ಲಿನ ಪ್ರೊಜೆಕ್ಷನ್ a'b' ನಮಗೆ ಗೋಚರವಾಗುವ ಉದ್ದವನ್ನು ತೋರಿಸುತ್ತದೆ ನಿಜವಾದ ಉದ್ದವನ್ನು ತೋರಿಸುವುದಿಲ್ಲ ಹಾಗೆಯೇ ಇದು ಅಡ್ಡವಾದ ಸಮತಲದಲ್ಲಿ ಅಲ್ಲಿನ ಪ್ರೊಜೆಕ್ಷನ್ ಆಗಿದೆ ಇದು ಆ ರೇಖೆಯ ಬಗೆಗಿನ ಎಲ್ಲಾ ಮಾಹಿತಿಗಳನ್ನು ನೀಡುತ್ತದೆ ನಾವು ಇದನ್ನು ಮುಂಬದಿಯ ಚಿತ್ರಣವಾಗಿ ಮತ್ತು ಮೇಲ್ಬದಿಯ ಚಿತ್ರಣವಾಗಿ ಮೊದಲನೇ ಕ್ವಾಡ್ರನ್ಟನಲ್ಲಿ ಚಿತ್ರಿಸೋಣ ಇದಕ್ಕೆ ಮುಂಬದಿಯ ಚಿತ್ರಣ ಮತ್ತು ಇದಕ್ಕೆ ಮೇಲ್ಬದಿಯ ಚಿತ್ರಣವನ್ನು ಬರೆಯೋಣ ಇದರಲ್ಲಿ a'b' abಗಿಂತ ಚಿಕ್ಕದಾಗಿದೆ ಹಾಗೆಯೇ ab ಇದು AB ರೇಖೆಯ ನಿಜವಾದ ಉದ್ದವು ನಮಗೆ ಕಾಣುವಂತೆ ಇರುತ್ತದೆ ಮತ್ತು ಡ್ರಾಯಿಂಗ್ ಹಾಳೆಯಲ್ಲಿ ನಮಗೆ ಅಡ್ಡವಾದ ಸಮತಲದಲ್ಲಿ ಆ ರೇಖೆಯು ಯಾವ ಕೋನದಲ್ಲಿ ಉದ್ದನೆಯ ಸಮತಲಕ್ಕೆ ಓರೆಯಾಗಿದೆ ಎಂಬುದು ಕಾಣಿಸುತ್ತದೆ ನಮಗೆ ಈ ಚಿತ್ರ ಏನಾದರೂ ತಿಳಿದಿದ್ದರೆ ಅಂದರೆ ಮೇಲ್ಬದಿಯ ಚಿತ್ರಣದಲ್ಲಿ ಈ ರೇಖೆ ab ಇದು ಒಂದು ಕೋನದಲ್ಲಿ ಓರೆಯಾಗಿದ್ದರೆ ಇದರ ಕೋನವನ್ನು Φ ನಿಂದ ಸೂಚಿಸುತ್ತೇವೆ ಈ AB ರೇಖೆಯು ಮೊದಲನೇ ಕ್ವಾಡ್ರನ್ಟನಲ್ಲಿ ಉದ್ದನೆಯ ಸಮತಲದೊಂದಿಗೆ ಒಂದು ಕೋನದಲ್ಲಿ ಇದೆ ನಾವು ಈ ರೀತಿಯಾಗಿ ಅದನ್ನು ತಿಳಿದುಕೊಳ್ಳಬೇಕು ನಮಗೆ ಈ ಚಿತ್ರ ಏನಾದರೂ ತಿಳಿದಿದ್ದರೆ ಅಂದರೆ ಮೇಲ್ಬದಿಯ ಚಿತ್ರಣದಲ್ಲಿ ಈ ರೇಖೆ ab ಇದು ಒಂದು ಕೋನದಲ್ಲಿ ಓರೆಯಾಗಿದ್ದರೆ ಇದರ ಕೋನವನ್ನು Φ ನಿಂದ ಸೂಚಿಸುತ್ತೇವೆ ಈ AB ರೇಖೆಯು ಮೊದಲನೇ ಕ್ವಾಡ್ರನ್ಟನಲ್ಲಿ ಉದ್ದನೆಯ ಸಮತಲದೊಂದಿಗೆ ಒಂದು ಕೋನದಲ್ಲಿ ಇದೆ ನಾವು ಈ ರೀತಿಯಾಗಿ ಅದನ್ನು ತಿಳಿದುಕೊಳ್ಳಬೇಕು ಮೇಲ್ಬದಿಯ ಚಿತ್ರಣವು XY ಗೆ ಓರೆಯಾಗಿದೆ ಮುಂಬದಿಯ ಚಿತ್ರಣವು XYಗೆ ಸಮಾನಾಂತರವಾಗಿದೆ ಮತ್ತು ನಮಗೆ ರೇಖೆಯ ನಿಜವಾದ ಉದ್ದವು ಅಡ್ಡವಾದ ಸಮತಲದಲ್ಲಿ ಕಾಣಿಸುತ್ತದೆ ಈ ಕೋನವನ್ನು ನೋಡಿ ಇದು ಕೋನ Φ ಆಗಿದೆ ಪ್ರೊಜೆಕ್ಷನ್ ಆಗಿರುವ ಕೋನ ಕೂಡ Φನಷ್ಟೇ ಇರುತ್ತದೆ ನಾವು ಮುಂಬದಿಯ ಚಿತ್ರಣದ ದಿಕ್ಕಿನಿಂದ ನೋಡಿದರೆ ರೇಖೆಯು ಉದ್ದನೆಯ ಸಮತಲಕ್ಕೆ ಸಮಾನಾಂತರವಾಗಿ ಇರುವಂತೆ ಕಾಣಿಸುತ್ತದೆ ಆದರೆ ಇದು ಆ ಸಮತಲಕ್ಕೆ ಒಂದು ಕೋನದಲ್ಲಿ ಓರೆ ಆಗಿರುತ್ತದೆ ಇದು ಕೋನ Φ ಇದನ್ನು ನಾವು ಮೇಲ್ಬದಿಯ ಚಿತ್ರಣದಲ್ಲಿ ತೋರಿಸುತ್ತೇವೆ ನಾವು ಈಗ ಎರಡೂ ಸಮತಲಗಳು ಅಂದರೆ ಉದ್ದನೆಯ ಮತ್ತು ಅಡ್ಡವಾದ ಸಮತಲಗಳೆರಡಕ್ಕೂ ಓರೆಯಾಗಿರುವ ಒಂದು ರೇಖೆಯನ್ನು ನೋಡೋಣ ಅದು ನಿಭಾಯಿಸಲು ಒಂದು ತುಂಬಾ ಕ್ಲಿಷ್ಟವಾದ ಸಮಸ್ಯೆ ನೀವು ಅದರ ಬಗ್ಗೆ ಯೋಚಿಸಬಹುದೇ ನಾವು ಇದರ ಬಗ್ಗೆ ಕೆಲವು ಉದಾಹರಣೆಗಳ ಮೂಲಕ ತಿಳಿದುಕೊಳ್ಳೋಣ ನಾವು ಏನು ಮಾಡಬಹುದು ಹೇಗೆ ಇದು ಸಮತಲಗಳಲ್ಲಿ ಕಾಣಿಸಬಹುದು ಎಂಬುದನ್ನು ಊಹಿಸೋಣ ಇದು ಉದ್ದನೆಯ ಸಮತಲ ಆಗಿದೆ ಮತ್ತು ಇದು ಅಡ್ಡವಾದ ಸಮತಲ ಆಗಿದೆ ರೇಖೆಯು ಉದ್ದನೆಯ ಮತ್ತು ಅಡ್ಡವಾದ ಸಮತಲಗಳೆರಡಕ್ಕೂ ಓರೆಯಾಗಿದೆ ಇದು ಓರೆ ಆಗಿದ್ದರೆ ನಾವು ಈ ರೀತಿ ಯೋಚನೆ ಮಾಡುವ ಸಾಮರ್ಥ್ಯ ಹೊಂದಿದ್ದೇವೆ ಈ ಕೋನವು Φ ಆಗಿದೆ ಆದರೆ ಈಗ ಈ ರೇಖೆಯು ಸಂಪೂರ್ಣ ಮಾಹಿತಿ ಕೊಡುವುದಿಲ್ಲ ಏಕೆಂದರೆ ಇದು ಸಮಾನಾಂತರವಾಗಿರುವಂತೆ ಇಲ್ಲ ಇದು ಅಡ್ಡವಾದ ಸಮತಲಕ್ಕೆ ಕೂಡ ಒಂದು ಕೋನದಲ್ಲಿ ಓರೆಯಾಗಿದೆ ಅಂದರೆ ನಾನು ಇದನ್ನು ಒಂದು ಅಡ್ಡವಾದ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಲು ಹೊರಟರೆ ಇದು ಒಂದು ಕೋನದಲ್ಲಿ ಇರಬೇಕು ನಮ್ಮಲ್ಲಿ ಆ ಪ್ರೊಜೆಕ್ಷನ್ ಇದ್ದರೆ ಇದು ಅದರೊಂದಿಗೆ 𝜭 ಕೋನದಲ್ಲಿ ಇರುತ್ತದೆ ಮತ್ತು ಈ ರೇಖೆಯನ್ನು ಪ್ರೊಜೆಕ್ಟ್ ಮಾಡುತ್ತಿದ್ದರೆ ಇದು ಇನ್ನೊಂದು ಕೋನದಲ್ಲಿ ಇರುತ್ತದೆ ಅಂದರೆ ನಾವು ಇದನ್ನು ಈ ಸಮತಲಗಳಲ್ಲಿ ತೋರಿಸಲು ಹೊರಟರೆ ಇದು XY ಇಲ್ಲಿ ನಿಮ್ಮ ರೇಖೆ ಒಂದು ಕೋನದಲ್ಲಿ ಇರುತ್ತದೆ ಅದೇ ರೀತಿ ಈ ಕಡೆಯಲ್ಲಿ ಒಂದು ಕೋನದಲ್ಲಿ ಇರುತ್ತವೆ ಈ ಕೋನವು Φ ಈ ಕೋನವು 𝜭 ಮತ್ತು ಇದು ಉದ್ದನೆಯ ಸಮತಲ ಇಲ್ಲಿ ಬರುವುದು ಅದನ್ನು ಮುಂಬದಿಯ ಚಿತ್ರಣವೆಂದು ನಾವು ಕರೆಯುತ್ತೇವೆ ಮತ್ತು ಇದು ಅಡ್ಡವಾದ ಸಮತಲ ಇಲ್ಲಿ ಮೇಲ್ಬದಿಯ ಚಿತ್ರಣ ಬರುತ್ತದೆ ನಾವು ಇಲ್ಲಿ ಗಮನಿಸಬಹುದು Φ ಅಂದರೆ ಇಲ್ಲಿ ಇರುವ ಕೋನ Φ ಆಗಿದೆ ನಾವು ಇದನ್ನು a ಎಂದು ಬರೆಯೋಣ ಇದು b ಆಗಿದೆ ಅದೇ ರೀತಿ ಇದು a' ಮತ್ತು ಇದು b' ಆಗಿದೆ ನಾವು ಆ ಸಮತಲಗಳಲ್ಲಿ ಹೇಗೆ ಇವುಗಳ ಚಿತ್ರಣವನ್ನುಮೂಡಿಸುವುದು ಅದರ ನಿಯಮಗಳು ಏನು ಎಂಬುದು ಕಲಿಯೋಣ ಆದರೆ ಇದು a'b' ಆಗಿದ್ದರೆ ಇದು a ಮತ್ತು ಇದು b ಆಗಿದ್ದರೆ ಅಡ್ಡವಾದ ಸಮತಲಕ್ಕೆ ಸಂಬಂಧಿಸಿದಂತೆ ಈ ರೀತಿ ಇದ್ದರೆ ಈ ಯಾವ ಕೋನ Φ ನಲ್ಲಿ ಇದು ಇದೆ ಈ Φ ಇದು ಉದ್ದನೆಯ ಸಮತಲದೊಂದಿಗೆ ಆಗಿರುವ ಕೋನ ಆಗಿದೆ ಆದ್ದರಿಂದ ಈ ರೇಖೆ AB ಇದು ಉದ್ದನೆಯ ಸಮತಲದೊಂದಿಗೆ ಕೋನ ' Φ' ನಲ್ಲಿ ಇದೆ ಎಂದು ಹೇಳಬಹುದು ಅದೇ ರೀತಿ ನಾವು ಮುಂಬದಿಯ ಚಿತ್ರಣದಲ್ಲಿ ನಾವು ಕೋನ 𝜭 ದಲ್ಲಿ ಇರುವ ರೇಖೆಯನ್ನು ಕಾಣುತ್ತೇವೆ ಅಂದರೆ ನಾವು ಹೇಳುತ್ತಿರುವುದು ಏನೆಂದರೆ ಈ ರೇಖೆ AB ಇದು ಅಡ್ಡವಾದ ಸಮತಲದೊಂದಿಗೆ ಈ ಕೋನದಲ್ಲಿ ಇದೆ ಇದರ ಅಂದರೆ ಈ ರೀತಿಯ ರೇಖೆಗಳ ಬಗೆಗಿನ ಹೆಚ್ಚಿನ ಮಾಹಿತಿ ಮತ್ತು ಅವುಗಳ ಪ್ರೊಜೆಕ್ಷನ್ಅನ್ನುಅದಕ್ಕೆ ಸಂಬಂಧಿಸಿದಂತೆ ವಿವಿಧ ಉದಾಹರಣೆಗಳನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳಿಯಲಿದ್ದೇವೆ